ಪ್ರೊಫೆಸರ್ ಬಾಲಾ ಸರಿ ಮತ್ತೆ ಸ್ವಾಗತ ಈ ಮಾಡ್ಯೂಲ್ನ ಎರಡನೇ ಭಾಗವು ಪ್ರಾರಂಭವಾಗುತ್ತಿದೆ ಇದು ಆಸಕ್ತಿ ಸಂಘರ್ಷದ ವಿಶ್ಲೇಷಣೆಯಾಗಿದೆ ಆದ್ದರಿಂದ ನಾವು 5 ಬಹು ಏಕೆ ಪ್ರಶ್ನೆ ಮಾಡಿದ್ದೇವೆ ನಾನು ಪ್ರದರ್ಶಿಸಿದ್ದಕ್ಕೆ ಹೋಲಿಸಿದರೆ ನಾವು ಏಕೆ ಪ್ರಶ್ನೆಗಳೊಂದಿಗೆ ಮಾಡಿದ ಹೊಸ ವಿಷಯಗಳನ್ನು ನೋಡಿದ್ದೇವೆ ಅದು ನೀವು ನೋಡಿದ ಮಲ್ಟಿ ಫೋರ್ಕ್ಡ್ ವೈಸ್ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆದ್ದರಿಂದ ನೀವು ಸಹ ಇದನ್ನು ಪ್ರಯತ್ನಿಸಬಹುದು ಇದು ಒಂದು ರೀತಿಯ ಸಂಕೀರ್ಣವಾಗಿರುತ್ತದೆ ಹಾಗಾಗಿ ನಾವು ಅದನ್ನು ಹೇಗೆ ಮಾಡಿದ್ದೇವೆ ಎಂಬುದನ್ನು ಚಾರ್ಟ್ನಲ್ಲಿ ಹಾಕಿರುವುದು ಸಂಪೂರ್ಣ ಅರ್ಥವನ್ನು ನೀಡುತ್ತದೆ ಈಗ ವಿವರಣೆಯ ಉದ್ದೇಶಗಳಿಗಾಗಿ ನಾವು ಆ Y ನ ಒಂದು ಹರಿವನ್ನು ಆರಿಸಿದ್ದೇವೆ ಮತ್ತು ನಾವು ಅದರೊಂದಿಗೆ ಕೆಲಸ ಮಾಡಲು ಹೋಗುತ್ತೇವೆ ಮತ್ತು ಅಲ್ಲಿಂದ ನಮ್ಮ ಆಸಕ್ತಿಯ ಸಂಘರ್ಷವನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಇದು ವಿಶ್ಲೇಷಣೆಯ ಸಂಘರ್ಷಕ್ಕಾಗಿ ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಡೆಮೊ ಭಾಗವಾಗಲಿದೆ ಇದು ಖಂಡಿತವಾಗಿಯೂ ಪೂರ್ಣಗೊಂಡಿಲ್ಲ ಇದು ನಿಮಗೆ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಆಸಕ್ತಿ ವಿಶ್ಲೇಷಣೆಯ ಸಂಘರ್ಷವನ್ನು ಮಾಡುವುದು ಏನೆಂಬುದರ ಸವಿಯನ್ನು ನೀಡುವುದಕ್ಕಾಗಿ ನಾವು ತೋರಿಸುತ್ತಿರುವ ಒಂದು ಭಾಗವಾಗಿದೆ ಸರಿ ಆದ್ದರಿಂದ ನಾವು ಏನು ಹೊಂದಿದ್ದೇವೆ ಆದ್ದರಿಂದ ವಿದ್ಯಾರ್ಥಿಗಳು ಟಿಪ್ಪಣಿಗಳನ್ನು ಏಕೆ ಹಂಚಿಕೊಳ್ಳಬೇಕು ಎಂದು ನಾವು ಪ್ರಾರಂಭಿಸಿದ್ದೇವೆ ಹಾಗಾಗಿ ನೀವು ತಂದ ಮೊದಲ ವಿಷಯವೆಂದರೆ ಅದನ್ನು ನಿಭಾಯಿಸುವ ಗಂಭೀರ ಸಮಸ್ಯೆ ಮತ್ತು ನೀವು ಉತ್ತರವನ್ನು ಹೇಳಿದ್ದೀರಿ ವಿದ್ಯಾರ್ಥಿಗಳು ಇತರ ಸಹಪಾಠಿಗಳು ಅಥವಾ ವಿವಿಧ ಅಂಶಗಳತ್ತ ಗಮನ ಹರಿಸಿದ ಜನರಿಂದ ಉತ್ತಮ ಟಿಪ್ಪಣಿಗಳನ್ನು ಹುಡುಕುತ್ತಿದ್ದಾರೆ ನಾನು ಗಮನ ಹರಿಸಿಲ್ಲ ಎಂದಲ್ಲ ಆದರೆ ಇತರ ಜನರು ನೀಡುವ ಇತರ ಅಂಶಗಳಿವೆ ಅದಕ್ಕಾಗಿಯೇ ನೀವು ಉತ್ತಮವಾಗಿ ಕಲಿಯಬೇಕೆಂದು ಬಯಸುತ್ತೀರಿ ಇದರಿಂದಾಗಿ ನನ್ನ ತರಗತಿಯಲ್ಲಿ ಉತ್ತಮ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಇತರ ಸಹಪಾಠಿಗಳನ್ನು ನಾನು ಪಿಗ್ಗಿಬ್ಯಾಕ್ ಮಾಡಬಹುದು ಮತ್ತು ಅದು ನಾವು ಆ ಮಟ್ಟವನ್ನು ಪರಿಹರಿಸಲು ಆಸಕ್ತಿ ಹೊಂದಿದ್ದರೆ ಮತ್ತು ಅದಕ್ಕಾಗಿಯೇ ಅವರು ಕಲಿಕೆಯ ಫಲಿತಾಂಶಗಳನ್ನು ಬಯಸುತ್ತಾರೆ ಮತ್ತು ನೀವು ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೀರಿ ಇಡೀ ಕೋರ್ಸ್ ಅನ್ನು ಅದರ ಸಮಗ್ರ ತಿಳುವಳಿಕೆಯನ್ನು ಉತ್ತಮವಾಗಿ ಅರ್ಥೈಸಿಕೊಳ್ಳುತ್ತೀರಿ ಆದ್ದರಿಂದ ನಾವು ಇಲ್ಲಿ ಪ್ರಾರಂಭಿಸಲಿದ್ದೇವೆ ನಾನು ಅದನ್ನು ನಿಮಗೆ ಹಸ್ತಾಂತರಿಸಲಿದ್ದೇನೆ ನೀವು ಮೊದಲು Y ನಿಂದ X ಕಥಾವಸ್ತುವನ್ನು ನಿರ್ಮಿಸಬೇಕಾಗುತ್ತದೆ ಅಂದರೆ ನಾನು X ನಲ್ಲಿ ನಿಯತಾಂಕವನ್ನು ಬದಲಾಯಿಸಿದರೆ ಅದು Y ಗೆ X ಅನ್ನು ಹೇಗೆ ವ್ಯಾಖ್ಯಾನಿಸುತ್ತದೆ ಕೆಲವು ಕಾರ್ಯಕ್ಷಮತೆಯ ನಿಯತಾಂಕವು ತನ್ನದೇ ಆದ ಮಾನದಂಡಗಳ ಮೇಲೆ ಬದಲಾಗುತ್ತದೆ ಮತ್ತು ಅದು ನಿಮ್ಮ ನಿರ್ದಿಷ್ಟ ಮಟ್ಟಕ್ಕೆ ನಾವು ಕಂಡುಹಿಡಿಯಬೇಕು ಅದನ್ನೇ ನೀವು ಮಾಡಲು ಹೊರಟಿದ್ದೀರಿ ಆದ್ದರಿಂದ ನಿಮಗೆ ಹಸ್ತಾಂತರ ಮಾಡುತ್ತಿದಿವಿ ಗೈಸ್ ನಿತಿನ್ ಹಾಗಾಗಿ ನನಗನ್ನಿಸುವಂತೆ ನಿಯತಾಂಕವು ಹಂಚಿಕೊಳ್ಳುತ್ತಿರುವ ಟಿಪ್ಪಣಿಗಳ ಮೊತ್ತವು ಟಿಪ್ಪಣಿಗಳ ಪ್ರಮಾಣವಾಗಿರುತ್ತದೆ ಆದ್ದರಿಂದ ಸರ್ ನಾವು ಕಥಾವಸ್ತುವನ್ನು ಮಾಡಬೇಕೇ ಅಥವಾ ಪ್ರೊಫೆಸರ್ ಬಾಲಾ ಇಲ್ಲ ನೀವು ಇದನ್ನು ಮಾದರಿ ಕಥಾವಸ್ತುವಿನಂತೆ ಬಳಸಬಹುದು ಆದ್ದರಿಂದ ಇದು ಕೇವಲ ದೃಶ್ಯ ಪ್ರಾತಿನಿಧ್ಯ ಇದು ವೈಜ್ಞಾನಿಕ ದತ್ತಾಂಶ ಆಧಾರಿತ ಕಥಾವಸ್ತುವಲ್ಲ ಆದ್ದರಿಂದ ಇದು ಕೇವಲ ಸಿದ್ಧಾರ್ಥ್ ಹೌದು ಆದ್ದರಿಂದ X ಅಕ್ಷದಂತೆ ನಿತಿನ್ ಹಾಗಾಗಿ ಇದು ಬದಲಾಗಬಲ್ಲ ವೇರಿಯೇಬಲ್ ಆಗಿದೆ ಮತ್ತು ಈಗ ನಾವು ಪರಿಮಾಣಾತ್ಮಕ ನಿಯತಾಂಕವನ್ನು ಬಯಸುತ್ತೇವೆ ಅದು ಬದಲಾಗುತ್ತಿರುವ ಟಿಪ್ಪಣಿಗಳ ಮೊತ್ತವನ್ನು ಆಧರಿಸಿ ಬದಲಾಗುತ್ತದೆ ಪ್ರೊಫೆಸರ್ ಬಾಲಾ ನೀವು ಅದನ್ನು ಅಳೆಯುವ ಕಾರ್ಯಕ್ಷಮತೆ ಏನು ನಿತಿನ್ ಕಲಿಕೆಯ ಫಲಿತಾಂಶದ ಕಾರ್ಯಕ್ಷಮತೆಯು ನಿಮ್ಮ ಮೌಲ್ಯಮಾಪನದಲ್ಲಿ ನಿಮ್ಮ ಸ್ಕೋರಿಂಗ್ ಆಗಿರುತ್ತದೆ ಸರಿಯೇ ಪ್ರೊಫೆಸರ್ ಬಾಲಾ ನಿಮ್ಮ ಮೌಲ್ಯಮಾಪನ ಅಂಕಗಳು ನಿತಿನ್ ಹೌದು ಪ್ರೊಫೆಸರ್ ಬಾಲಾ ಹಾಗಾಗಿ ಇದು ಅಳೆಯಬಹುದಾದ ನಿಯತಾಂಕವನ್ನು ಹೊಂದಲು ಉತ್ತಮ ಸಲಹೆಯಾಗಿದೆ ಇದರಿಂದಾಗಿ ನಾವು ಏನು ನಡೆಯುತ್ತಿದೆ ಎಂಬುದನ್ನು ಟ್ರ್ಯಾಕ್ ಮಾಡಬಹುದು ಕೆಲವೊಮ್ಮೆ ನೀವು ಹೆಚ್ಚು ಮತ್ತು ಕಡಿಮೆ ಇರುವುದನ್ನು ಕಾಣಬಹುದು ಅದು ಉತ್ತಮವಾಗಿರುತ್ತದೆ ಇಡೀ ವಿಷಯವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ನಾವು ತಿಳುವಳಿಕೆಯನ್ನು ಹೊಂದಲು ಬಯಸುತ್ತೇವೆ ನಿತಿನ್ ಆದ್ದರಿಂದ ಇಲ್ಲಿ ನಮ್ಮ ಊಹೆಯೆಂದರೆ ಹೆಚ್ಚಿನ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವುದರೊಂದಿಗೆ ವಿದ್ಯಾರ್ಥಿಗಳು ಬಹುಶಃ ಉತ್ತಮ ಸ್ಕೋರ್ ಮಾಡುತ್ತಾರೆ ಹೌದು ಈಗ ಮುಂದಿನ ಚಟುವಟಿಕೆ ಏನು ಸರ್ ಪ್ರೊಫೆಸರ್ ಬಾಲಾ ಮುಂದಿನ ಚಟುವಟಿಕೆಯು ನೀವು ಏಕೆ ಆಸಕ್ತಿ ಹೊಂದಿದ್ದೀರಿ ಎಂಬುದಕ್ಕೆ ನಿರ್ದಿಷ್ಟವಾಗಿ ತಳಮಳವಿದೆ ನನ್ನ ಪ್ರಕಾರ ನೀವು ಆಸಕ್ತಿ ಹೊಂದಿರುವ ಮಟ್ಟ ಈ ಸಂದರ್ಭದಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳಿಗಾಗಿ ಪ್ರೊಫೆಸರ್ ಬಾಲಾ ಆದ್ದರಿಂದ ನೀವು ಹೊಂದಿರುವ X ಅನ್ನು ನೀವು ಆಸಕ್ತಿ ಹೊಂದಿರುವ ನಿರ್ದಿಷ್ಟ ಮಟ್ಟದೊಂದಿಗೆ ಬದಲಾಯಿಸಬೇಕಾಗುತ್ತದೆ ಅದು ಕಲಿಕೆಯ ಫಲಿತಾಂಶವಾಗಿದೆ ನಿತಿನ್ ಸರಿ ಪ್ರೊಫೆಸರ್ ಬಾಲಾ ಸರಿ ಆದ್ದರಿಂದ ಸಿದ್ಧಾರ್ಥ್ ಫಲಿತಾಂಶವು ಮೌಲ್ಯಮಾಪನದ ಸ್ಕೋರ್ ಆಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಬಾಲಾ ಅಸೆಸ್ಮೆಂಟ್ ಸ್ಕೋರ್ ಅದನ್ನೇ ನಾವು ನಿರ್ವಹಿಸುತ್ತಿದ್ದೇವೆ ನನ್ನ ಪ್ರಕಾರ ಇದು ಕಾರ್ಯಕ್ಷಮತೆಯನ್ನು ನಿರ್ಣಯಿಸುವುದು ನಿತಿನ್ ಟಿಪ್ಪಣಿಗಳ ಪ್ರಮಾಣ ಹಂಚಿಕೆ ಮತ್ತು ಇದು X Y ಕಥಾವಸ್ತು ಪ್ರೊಫೆಸರ್ ಬಾಲಾ ಸರಿ ಪ್ರೊಫೆಸರ್ ಬಾಲಾ ಆದ್ದರಿಂದ ನಾವು ಇದನ್ನು ಪ್ರಾರಂಭಿಸಬಹುದು ಹಾಗಾಗಿ ಈಗ ಅದರ ಮೂಲ ಡೇಟಾವನ್ನು ಕೇವಲ ಕಂಡುಹಿಡಿಯಲು ಪರಿಮಾಣಾತ್ಮಕ ದತ್ತಾಂಶದಂತೆ ಕ್ಷಮಿಸಿ ಪರಿಮಾಣಾತ್ಮಕ ದತ್ತಾಂಶವು ಹೆಚ್ಚಿನ ಭಾಗ ಯಾವುದು ಕಡಿಮೆ ಭಾಗ ಯಾವುದು ಮತ್ತು ಹೆಚ್ಚಿನ ಭಾಗ ಎಂದರೇನು ಮತ್ತು ಇಲ್ಲಿ ಕಡಿಮೆ ಭಾಗ ಯಾವುದು ಮತ್ತು ಅವು ಹೇಗೆ ಸಂಬಂಧಿಸಿವೆ ಎಂಬುದನ್ನು ನೀವು ರೇಖೆಗಳ ಮೂಲಕ ರಚಿಸಬಹುದು ನಿತಿನ್ ಸರಿ ಆದ್ದರಿಂದ ನೀವು ಹೇಳುವ ಪ್ರಕಾರ ಒಂದು ತರಗತಿಯಲ್ಲಿ ಒಂದು ದಿನ ಅಥವಾ ಸಮಯದ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಪ್ರೊಫೆಸರ್ ಬಾಲಾ ಆದ್ದರಿಂದ ನೀವು ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹೊಂದಿದ್ದರೆ ನಿತಿನ್ ನಂತರ ಅದಕ್ಕೆ ಅನುಗುಣವಾಗಿ ಪ್ರೊಫೆಸರ್ ಬಾಲಾ ಸ್ಕೋರ್ ಏನಾಗುತ್ತದೆ ನಿತಿನ್ ಸರಿ ಪ್ರೊಫೆಸರ್ ಬಾಲಾ ಮತ್ತು ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಂಡಿದ್ದರೆ ಸ್ಕೋರ್ ಏನಾಗುತ್ತದೆ ನಿತಿನ್ ಸರಿ ಪ್ರೊಫೆಸರ್ ಬಾಲಾ ಅದು ನೇರ ಸಂಬಂಧವಾಗಿರುತ್ತದೆ ವಿದ್ಯಾರ್ಥಿಗಳು ಪರಸ್ಪರ ಸಂಬಂಧ ಉತ್ತಮ ಹಾಗಾದರೆ ಅದು ಏನು ಪ್ರೊಫೆಸರ್ ಬಾಲಾ ಈಗ ನೀವು ಇಲ್ಲಿ ಒಂದು ಕಥಾವಸ್ತುವನ್ನು ರಚಿಸಬಹುದು ಲೈಕ್ ಪ್ರೊಫೆಸರ್ ಇಲ್ಲ ಅಂತಹ ರೇಖೆಯನ್ನು ಎಳೆಯಿರಿ ಆದ್ದರಿಂದ ನೀವು ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಂಡಾಗ ಮೌಲ್ಯಮಾಪನ ಸ್ಕೋರ್ ಹೇಗಿರುತ್ತದೆ ನಿತಿನ್ ಸರಿ ಇದು ಹೆಚ್ಚಾಗಿದೆ ಆದ್ದರಿಂದ ಇದು ಬಹುಶಃ ಬೇರೆ ಮಾರ್ಗವಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಬಾಲಾ ಹೌದು ಸರಿ ಸರಿ ಸರಿ ಸಾಮಾನ್ಯವಾಗಿ ನಾವು ಏನು ಮಾಡುತ್ತೇವೆ ನಾವು ಅದನ್ನು ಉತ್ತಮ ರೀತಿಯಲ್ಲಿ ಹೊಂದಿದ್ದರೆ ಯಾವಾಗಲೂ ಬಲಭಾಗದಲ್ಲಿರಬೇಕು ನಿತಿನ್ ಸರಿ ಪ್ರೊಫೆಸರ್ ಬಾಲಾ ಮತ್ತು ಕೆಟ್ಟ ವಿಷಯವೆಂದರೆ ಎಡಭಾಗದಲ್ಲಿರಬೇಕು ನಿತಿನ್ ಸರಿ ಪ್ರೊಫೆಸರ್ ಬಾಲಾ ಸರಿ ತುಂಬಾ ಒಳ್ಳೆಯದು ಹೆಚ್ಚಿನ ಸ್ಕೋರ್ಗಳಿದ್ದರೆ ನೀವು ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಂಡಿದ್ದರೆ ನೀವು ಅದನ್ನು ಎಡಭಾಗದಲ್ಲಿ 'ಕಡಿಮೆ' ಎಂದು ಹಾಕಬಹುದು ಆದ್ದರಿಂದ ಕಥಾವಸ್ತುವನ್ನು ತಿರುಗಿಸಿ ಒಕೆ ಹಾಗಾಗಿ ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಂಡರೆ ನೀವು ಕಡಿಮೆ ಅಂಕಗಳನ್ನು ಪಡೆಯುತ್ತೀರಿ ನಿತಿನ್ ಸರಿ ಪ್ರೊಫೆಸರ್ ಬಾಲಾ ಆದ್ದರಿಂದ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ನಿತಿನ್ ಸರಿ ಪ್ರೊಫೆಸರ್ ಬಾಲಾ ನಾವು ಇದನ್ನು ಮಾಡುತ್ತಿರುವ ಕಾರಣವನ್ನು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಇಲ್ಲಿ Y ಕಡಿಮೆ ಸಂಖ್ಯೆಯ ಕಡಿಮೆ ಸ್ಕೋರ್ ಆಗಿದೆ ಸರಿ ಮತ್ತು ನಾವು ಅದನ್ನು ಹೆಚ್ಚಿಸಿದಾಗ ಕಡಿಮೆ ಅಂಕಗಳು ದೊರೆಯುತ್ತವೆ ನಿತಿನ್ ಸಂಖ್ಯೆಯನ್ನು ಹೆಚ್ಚಿಸುತ್ತಲೇ ಇರಿ ಪ್ರೊಫೆಸರ್ ಬಾಲಾ ಹಂಚಿದ ಟಿಪ್ಪಣಿಗಳು ಈ ಮೌಲ್ಯಮಾಪನದ ಅಂಕದಲ್ಲಿ ಹೆಚ್ಚಳವಿದೆ ನಿತಿನ್ ಆದ್ದರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲಾಗಿದೆ ಪ್ರೊಫೆಸರ್ ಬಾಲಾ ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲಾಗಿದೆ ನಿತಿನ್ ಇದು ಹೆಚ್ಚಿನ ಸ್ಕೋರ್ನಲ್ಲಿ ಇತ್ಯರ್ಥವಾಗಲಿದೆ ಪ್ರೊಫೆಸರ್ ಬಾಲಾ ಹೆಚ್ಚಿನ ಅಂಕಗಳು ನಿತಿನ್ ಈಗ ನೀವು ಈ ಗ್ರಾಫ್ ಅನ್ನು ಪಡೆಯುತ್ತೀರಿ ಪ್ರೊಫೆಸರ್ ಬಾಲಾ ನೀವು ಈ ಗ್ರಾಫ್ ಅನ್ನು ಪಡೆದುಕೊಳ್ಳುತ್ತೀರಿ ನಿತಿನ್ ಈ ಕಥಾವಸ್ತು ಪ್ರೊಫೆಸರ್ ಬಾಲಾ ನಾವು ಇದನ್ನು ಏಕೆ ಮಾಡುತ್ತಿದ್ದೇವೆಂದರೆ ಆದರ್ಶ ಸ್ಕೋರ್ಗಳು ನೀವು ಇರಲು ಬಯಸುವ ಆದರ್ಶ ಪರಿಸ್ಥಿತಿ ಎಂದರೆ ನೀವು ಹೆಚ್ಚಿನ ಸ್ಕೋರ್ಗಳನ್ನು ಮತ್ತು ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಳ್ಳಬೇಕು ನಿತಿನ್ ಅದು ನೀವು ಹುಡುಕುತ್ತಿರುವ ಅತ್ಯುತ್ತಮದ್ದಾಗಿದೆ ಪ್ರೊಫೆಸರ್ ಬಾಲಾ ಆಪ್ಟಿಮಮ್ ಆದ್ದರಿಂದ ಏಕೆ ಸರಿ ಎಂದು ಕಂಡುಹಿಡಿಯೋಣ ನಿತಿನ್ ಸರಿ ಪ್ರೊಫೆಸರ್ ಬಾಲಾ ಹಾಗಾಗಿ ಈ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವಾಗ ಮತ್ತು ನೀವು ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಂಡರೆ ಇದರ ಫ್ಲಿಪ್ ಸೈಡ್ ಏನು ಸುತ್ತಲೂ ಹೆಚ್ಚಿನ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವ ನಕಾರಾತ್ಮಕವೇನು ಮತ್ತು ನಾನು ಹೇಳುತ್ತೇನೆ ನೀವು ವಿದ್ಯಾರ್ಥಿ ಸಿದ್ಧಾರ್ಥ್ ಎಂದು ಭಾವಿಸೋಣ ಮತ್ತು ಈ ಎಲ್ಲಾ ಟಿಪ್ಪಣಿಗಳನ್ನು ನೀವು ನೋಡುತ್ತೀರಿ ನೀವು ಕೆಲವನ್ನು ಪಡೆಯುತ್ತೀರಿ ಅವು ನಿಮ್ಮ ಬಳಿ ಇದೆ ನೀವು ಎಂಟು ಗುಂಪಿನ ಟಿಪ್ಪಣಿಗಳನ್ನು ನಕಲಿಸಿದ್ದೀರಿ ಅಥವಾ ಛಾಯಾಚಿತ್ರ ತೆಗೆದುಕೊಂಡಿದ್ದೀರಿ ಆದ್ದರಿಂದ ಅದರ ಫ್ಲಿಪ್ ಸೈಡ್ ಏನು ಸಿದ್ಧಾರ್ಥ್ ಇದರರ್ಥ ನಾನು ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳಿಗೆ ಪ್ರವೇಶವನ್ನು ಪಡೆಯುತ್ತಿದ್ದೇನೆ ಅಂದರೆ ನಾನು ಹೆಚ್ಚಿನ ಸಮಯವನ್ನು ಹೂಡಿಕೆ ಮಾಡುತ್ತಿದ್ದೇನೆ ಪ್ರೊಫೆಸರ್ ಬಾಲಾ ಸಮಯ ನಿತಿನ್ ತಯಾರಿಕೆಯಲ್ಲಿ ಪ್ರೊಫೆಸರ್ ಬಾಲಾ ಆದ್ದರಿಂದ ಈ ಪ್ರತಿಯೊಂದು ಟಿಪ್ಪಣಿಗಳನ್ನು ತಯಾರಿಸಲು ಅಥವಾ ಪಡೆಯಲು ಎಷ್ಟು ಸಮಯ ಹೆಚ್ಚಾಗುತ್ತದೆ ಯಾವ ವಿದ್ಯಾರ್ಥಿಯು ಸಾಮಾನ್ಯವಾಗಿ ಅಷ್ಟು ಸಮಯ ಹೊಂದಿರುವುದಿಲ್ಲ ಸರಿ ಅದಕ್ಕಾಗಿಯೇ ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳಲ್ಲಿ ಆದರ್ಶವಿದೆ ನಾನು ಒಂದು ಉತ್ತಮ ಟಿಪ್ಪಣಿಯನ್ನು ಅಥವಾ ಎರಡು ಟಿಪ್ಪಣಿಗಳನ್ನು ಪಡೆಯುತ್ತೇನೆ ಮತ್ತು ನಾನು ಸರಿಯಾಗಿ ಮಾಡಿದ್ದೇನೆ ಆದರೆ ನಾನು ನಿಜವಾಗಿ ಒಂದು ಅಥವಾ ಎರಡನ್ನು ಮಾತ್ರ ನೋಡಿದರೆ ಅದು ಕೆಲವೊಮ್ಮೆ ಒಳ್ಳೆಯದು ಹಾಗೂ ಕೆಲವೊಮ್ಮೆ ಅವುಗಳು ಒಳ್ಳೆಯದಲ್ಲ ಮತ್ತು ಕೆಲವು ಟಿಪ್ಪಣಿಗಳನ್ನು ಸಹ ಕಳೆದುಕೊಂಡಿರಬಹುದು ಆದ್ದರಿಂದ ಇದು ಇದರ ತಾರ್ಕಿಕತೆಯಾಗಿದೆ ಸರಿ ಈಗ ನೀವು ಇನ್ನೊಂದು ಟಿಪ್ಪಣಿ ತೆಗೆದುಕೊಂಡು ಆ ಬದಿಯಲ್ಲಿ ಸಮಯವನ್ನು ಹಾಕಬಹುದು ಸರಿ ಆದ್ದರಿಂದ ತಯಾರಿಗಾಗಿ ಸಮಯ ನಾನು ಊಹಿಸುತ್ತೇನೆ ಸರಿ ಅದು ಎಡಗೈಯಲ್ಲಿ ಹೋಗುತ್ತದೆ ಆದ್ದರಿಂದ ನೀವು ಸಂಘರ್ಷಕ್ಕೆ ಒಳಗಾಗುವುದು ಇದರ ನಡುವೆ ಇರುತ್ತದೆ ಹಾಗಾಗಿ ಇದು ಹಂಚಿಕೆಯ ಟಿಪ್ಪಣಿಗಳ ಸಂಖ್ಯೆಯ ವಿರುದ್ಧ ಸಮಯವಾಗಿದೆ ಅದನ್ನು ನಾವು ಪರಿಹರಿಸಲಿದ್ದೇವೆ ಆದ್ದರಿಂದ ನಾವು ಹೇಗೆ ನೋಡುತ್ತೇವೆ ಈಗ ನೀವು ತರಗತಿಗಳಲ್ಲಿ ತೋರಿಸಿದ್ದನ್ನು ಪ್ರತಿನಿಧಿಸುವ ಉತ್ತಮ ಮಾರ್ಗವೆಂದರೆ ಸಂಘರ್ಷ ಮಾದರಿ ಸರಿ ಆದ್ದರಿಂದ ಅಂಶದ ಹೆಸರು ಮೌಲ್ಯ ENV ಮಾದರಿ ಎಂದೂ ಕರೆಯುತ್ತಾರೆ ಹಾಗಾಗಿ ನಾವು ಇದನ್ನು ಒಂದು ಕ್ಷಣದಲ್ಲಿಯೇ ತೆಗೆದುಹಾಕುತ್ತೇವೆ ಮತ್ತು ನಾವು ಅಂಶದೊಂದಿಗೆ ಪ್ರಾರಂಭಿಸುತ್ತೇವೆ ಅದು ನಿಮ್ಮ ವಿಷಯದಲ್ಲಿದೆ ಆದ್ದರಿಂದ ನಮಗೆ ಮೌಲ್ಯಮಾಪನ ಸ್ಕೋರ್ ಇದೆ ಆದ್ದರಿಂದ ವೇರಿಯಬಲ್ ಹಂಚಿದ ಟಿಪ್ಪಣಿಗಳ ಸಂಖ್ಯೆ ಅಲ್ಲಿಗೆ ಹೋಗುತ್ತದೆ ವಿದ್ಯಾರ್ಥಿಗಳು ಹಂಚಿದ ಟಿಪ್ಪಣಿಗಳ ಸಂಖ್ಯೆ ಪ್ರೊಫೆಸರ್ ಬಾಲಾ ಸರಿ ಆದ್ದರಿಂದ ಇದು ವಿದ್ಯಾರ್ಥಿಗಳ ಟಿಪ್ಪಣಿಗಳ ಸಂಖ್ಯೆಯನ್ನು ಹಂಚಿಕೊಂಡಿದೆ ಮತ್ತು ನಂತರ ಹೆಚ್ಚು ಕಡಿಮೆ ಇದೆ ಮತ್ತು ನಂತರ ನೀವು ಉಳಿದದ್ದನ್ನು ಮಾಡಬಹುದು ಸರಿ ಆದ್ದರಿಂದ ನಾವು ಎಲ್ಲಿಂದ ಪ್ರಾರಂಭಿಸುತ್ತೇವೆ ಹಾಗಾಗಿ ಈ ವಿದ್ಯಾರ್ಥಿ ನಮಗೆ ನೀಡುವ ಯಾರ ವೇರಿಯಬಲ್ ಯಾರಿಗೆ ಎಂದು ನಾವು ಎದುರು ನೋಡುತ್ತಿದ್ದೇವೆ ಆದ್ದರಿಂದ ಅಲ್ಲಿಗೆ ಹೋಗಬಹುದು ಸಿದ್ಧಾರ್ಥ್ ಆದ್ದರಿಂದ ನಾವು ನಮ್ಮ ವಿದ್ಯಾರ್ಥಿಗಳನ್ನು ನೋಡುತ್ತಿದ್ದೇವೆ ಪ್ರೊಫೆಸರ್ ಬಾಲಾ ಮತ್ತು ಈ ವ್ಯಕ್ತಿ ಅಲ್ಲಿಗೆ ಹೋಗುತ್ತಾನೆ ನಿತಿನ್ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲಾಗಿದೆ ಹಂಚಿದ ಟಿಪ್ಪಣಿಗಳ ಸಂಖ್ಯೆ ಪ್ರೊಫೆಸರ್ ಬಾಲಾ ಹಾಗಾಗಿ ಇದು ಒಂದು ಆದ್ದರಿಂದ ನೀವು ನಿಯತಾಂಕವನ್ನು ಎರಡು ರೀತಿಯಲ್ಲಿ ಬದಲಾಯಿಸಬಹುದು ಅದು ನಾವು ಕಡಿಮೆ ಸಂಖ್ಯೆಯ ಟಿಪ್ಪಣಿಗಳನ್ನು ಮತ್ತು ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಂಡಿದ್ದೇವೆ ಆದ್ದರಿಂದ ಕಡಿಮೆ ಮತ್ತು ಹೆಚ್ಚಿನದು ತುಂಬಾ ಉತ್ತಮ ಸರಿ ಹಾಗಾಗಿ ವಿದ್ಯಾರ್ಥಿ ಹಂಚಿಕೊಂಡಾಗ ಏನಾಗುತ್ತದೆ ಎಂದು ಈಗ ನೀವು ನನಗೆ ಹೇಳಬೇಕಾಗಿದೆ ನನ್ನ ಪ್ರಕಾರ ಹಂಚಿದ ಟಿಪ್ಪಣಿಗಳ ಸಂಖ್ಯೆ ಕಡಿಮೆ ನಿತಿನ್ ಒಂದು ವಿಷಯವೆಂದರೆ ಅವನು ತಯಾರಿಸಲು ತೆಗೆದುಕೊಳ್ಳುವ ಸಮಯ ಸ್ಪಷ್ಟವಾಗಿ ಕಡಿಮೆಯಾಗುತ್ತದೆ ಪ್ರೊಫೆಸರ್ ಬಾಲಾ ಇದು ಒಳ್ಳೆಯದು ನಿತಿನ್ ಇದು ಒಳ್ಳೆಯದು ಪ್ರೊಫೆಸರ್ ಬಾಲಾ ಆ ರೀತಿಯಲ್ಲಿ ಅವರು ಕೇವಲ ಒಂದು ಬಾರಿ ತಯಾರಿಸಬಹುದು ಮತ್ತು ನಾನು ಮುಗಿಸಿದ್ದೇನೆ ಸರಿ ಹಾಗಾಗಿ ಅದು ಒಳ್ಳೆಯದು ಸಿದ್ಧಾರ್ಥ್ ತಯಾರಿಗಾಗಿ ಕಡಿಮೆ ಸಮಯ ಪ್ರೊಫೆಸರ್ ಬಾಲಾ ತಯಾರಿಗಾಗಿ ಕಡಿಮೆ ಸಮಯ ಮತ್ತು ಅದು ಒಳ್ಳೆಯದು ಆದ್ದರಿಂದ ನೀವು ಅದನ್ನು ಪ್ಲಸ್ನೊಂದಿಗೆ ಗುರುತಿಸಬಹುದು ಏಕೆಂದರೆ ಅದು ಸಕಾರಾತ್ಮಕವಾಗಿದೆ ನೀವು ಪೆನ್ನುಗಳನ್ನು ಹೊಂದಿದ್ದರೆ ಅದನ್ನು ಬಲಗಡೆ ಕೋಡ್ ಮಾಡಿ ನಿತಿನ್ ಹಾಗಾಗಿ ಅವನು ತನ್ನ ಟಿಪ್ಪಣಿಗಳನ್ನು ಮಾತ್ರ ನೋಡುತ್ತಿರುವ ಕಾರಣ ತಿಳುವಳಿಕೆ ಕಡಿಮೆ ಇರುತ್ತದೆ ಪ್ರೊಫೆಸರ್ ಬಾಲಾ ಕೇವಲ ಒಂದು ಅಥವಾ ಎರಡು ಟಿಪ್ಪಣಿಗಳಲ್ಲಿ ಮಾತ್ರ ಸಿದ್ಧಾರ್ಥ್ ಕಡಿಮೆ ತಿಳುವಳಿಕೆ ಪ್ರೊಫೆಸರ್ ಬಾಲಾ ವಿಷಯದ ಬಗ್ಗೆ ಕಡಿಮೆ ತಿಳುವಳಿಕೆ ಇದು ನೀವು ಇಲ್ಲಿ ಹೊಂದಿದ್ದಕ್ಕೆ ಸಂಬಂಧಿಸಿದೆ ಕೊನೆಯ ಟಿಪ್ಪಣಿ ಎಂದರೆ ಅದು ವಿಷಯದ ವಿಷಯಕ್ಕೆ ಸಂಬಂಧಿಸಿದ ವರ್ಗ ತಿಳುವಳಿಕೆ ನಿತಿನ್ ಆದ್ದರಿಂದ ಅದು ನಕಾರಾತ್ಮಕವಾಗಿರುತ್ತದೆ ಪ್ರೊಫೆಸರ್ ಬಾಲಾ ಆದ್ದರಿಂದ ಅದು ನಕಾರಾತ್ಮಕವಾಗಿದೆ ಈಗ ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳೊಂದಿಗೆ ಹೋಗುವುದರ ಸಕಾರಾತ್ಮಕತೆ ಏನು ಸಿದ್ಧಾರ್ಥ್ ಅವನು ಓದಲು ಹೆಚ್ಚು ವಿಷಯವನ್ನು ಪಡೆಯುತ್ತಾನೆ ಮತ್ತು ಅವನಿಗೆ ಹೆಚ್ಚು ತಿಳುವಳಿಕೆ ಇದೆ ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆ ಇದೆ ಪ್ರೊಫೆಸರ್ ಬಾಲಾ ಸರಿ ಆದ್ದರಿಂದ ಧನಾತ್ಮಕ ಸರಿ ಮತ್ತು ಈಗ ಹೆಚ್ಚಿನ ಸಂಖ್ಯೆಯ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವ ಫ್ಲಿಪ್ ಸೈಡ್ ನಿತಿನ್ ತಯಾರಿಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಪ್ರೊಫೆಸರ್ ಬಾಲಾ ತಯಾರಿಸಲು ಸಾಕಷ್ಟು ಸಮಯಬೇಕಾಗುತ್ತದೆ ಈಗ ಅವನು ತನ್ನ ಟಿಪ್ಪಣಿಗಳ ಮೂಲಕ ಮಾತ್ರವಲ್ಲ ಅವನ ಎಲ್ಲಾ ಸಹಪಾಠಿಗಳ ಟಿಪ್ಪಣಿಗಳನ್ನು ಪಡೆದುಕೊಳ್ಳುವ ಮೂಲಕ ಸಾಗಬೇಕಾಗಿದೆ ಆದ್ದರಿಂದ ಈಗ ನಮ್ಮ ಅಪೇಕ್ಷಿತ ಫಲಿತಾಂಶ ಅಥವಾ ವಿನ್ಯಾಸ ಚಿಂತಕರಾಗಿ ನಾವು ಗುರಿಪಡಿಸುತ್ತಿರುವುದು ವಿನ್ಯಾಸ ಚಿಂತಕರು ದುರಾಸೆಯ ಜನರೆಂದು ಆದ್ದರಿಂದ ನಮಗೆ ಎರಡೂ ಪ್ಲಸ್ ಗಳು ಮಾತ್ರ ಬೇಕು ಅದ್ದರಿಂದ ಯಾವುದೇ ಪರಿಹಾರವು ನಿಮಗೆ ಕೊನೆಯ ಹಂತದಲ್ಲಿ ದೊರೆಯುತ್ತದೆ ಮತ್ತು ನಾವು ಹಿಂತಿರುಗಿ ನೋಡಿದಾಗ ವಿದ್ಯಾರ್ಥಿಗಳಿಗೆ ವಿಷಯದ ತಿಳುವಳಿಕೆಯನ್ನು ಹೆಚ್ಚಿಸಿದೆ ಮತ್ತು ತಯಾರಿಕೆಯ ಸಮಯವನ್ನು ಕಡಿಮೆಗೊಳಿಸಿರುವುದನ್ನು ಕಾಣಬಹುದು ಆದ್ದರಿಂದ ಇದು ನಿಮ್ಮ ಅಪೇಕ್ಷಿತ ಫಲಿತಾಂಶವಾಗಿರುತ್ತದೆ ಎಲ್ಲಿಯೇ ನೀವು ಕೆಲಸ ಮಾಡುತ್ತಿದ್ದರು ನಿಮ್ಮ ಯಾವುದೇ ಪರಿಹಾರಕ್ಕಾಗಿ ನೀವು ಹಿಂತಿರುಗಿ ಇದನ್ನು ಆಧಾರವಾಗಿಟ್ಟುಕೊಳ್ಳಬಹುದು ಅದ್ದರಿಂದ ಇದು ಆಸಕ್ತಿ ಸಂಘರ್ಷದ ವಿಶ್ಲೇಷಣೆಯಾಗಿದೆ ನಾವು ಕೆಲವು ಅಂಶಗಳನ್ನು ನೋಡಿದ್ದೇವೆ ಅವುಗಳಲ್ಲಿ ಒಂದು ನೀವು ಬಹುಶಃ ಇದನ್ನು ನೋಡಲಾಗದ ಬದಿಯನ್ನು ನಾವು ತಿರುಗಿಸಿದ್ದೇವೆ ಇದರ ಗ್ರಾಫ್ ಅನ್ನು ನಾವು ಹಂಚಿಕೊಳ್ಳುತ್ತೇವೆ ನಾವು ಮಾತನಾಡಲು ತರ್ಕದ ಮತ್ತೊಂದು ಬದಿಗಳನ್ನು ತಿರುಗಿಸಿದ್ದೇವೆ ಹಾಗಾಗಿ ನಾವು ಇಳಿಜಾರಿನ ರೇಖೆಯನ್ನು ಹೊಂದಿದ್ದೇವೆ ನಾವು ಅದನ್ನು ಮಾಡಲು ಕಾರಣವೆಂದರೆ ನಾವು ಅತ್ಯುತ್ತಮವಾದದ್ದನ್ನು ಬಯಸಿದ್ದೇವೆ ಅದು ಎರಡೂ ಸಂದರ್ಭಗಳಲ್ಲಿ ನಾವು ಪ್ಲಸ್ನಲ್ಲಿ ನೋಡಿದ ಅಪೇಕ್ಷಿತ ಫಲಿತಾಂಶಗಳ ಮೇಲಿರಬೇಕು ಮತ್ತು ಮಾನಸಿಕವಾಗಿ ಕಡಿಮೆ ಸಮಯದಲ್ಲಿ ಸಿದ್ಧಗೊಳಿಸಬಹುದು ನಾವು ಅದನ್ನು ಮಾಡಲು ಕಾರಣವೆಂದರೆ ನಾವು ಎರಡೂ ಸಂದರ್ಭಗಳಲ್ಲಿ ಪ್ಲಸ್ಗಳನ್ನು ನೋಡಿದ ಅಪೇಕ್ಷಿತ ಫಲಿತಾಂಶವನ್ನು ನಾವು ಬಯಸಿದ್ದೇವೆ ಮತ್ತು ಆ ತಯಾರಿಕೆಯ ಕಡಿಮೆ ಸಮಯವನ್ನು ನಾವು ಮಾನಸಿಕವಾಗಿ ದೃಶ್ಯೀಕರಿಸಬಹುದು ಹೆಚ್ಚಿನ ಸ್ಕೋರ್ಗಳು ನಾವು ಬಯಸುವುದು ಮತ್ತು ಟಿಪ್ಪಣಿಗಳ ಕಡಿಮೆ ಹಂಚಿಕೆಯೊಂದಿಗೆ ನಾವು ಬಯಸುತ್ತೇವೆ ಆದ್ದರಿಂದ ನಾವು ಈ ಎರಡನ್ನೂ ಬಯಸುತ್ತೇವೆ ಟಿಪ್ಪಣಿಗಳ ಕಡಿಮೆ ಹಂಚಿಕೆಯೊಂದಿಗೆ ನಾವು ಹೆಚ್ಚಿನ ಸ್ಕೋರ್ಗಳನ್ನು ಬಯಸುತ್ತೇವೆ ಮತ್ತು ನಾವು ಅದನ್ನು ಮಾಡಿದ ಕಾರಣ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ತಯಾರಿಕೆಯ ಸಮಯವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ನಾವು ಐದು ಏಕೆ ಮಲ್ಟಿ ವೈ ಅನಾಲಿಸಿಸ್ ಅನ್ನು ಆಸಕ್ತಿಯ ವಿಶ್ಲೇಷಣೆಯ ಸಂಘರ್ಷದೊಂದಿಗೆ ಹೇಗೆ ಸಂಯೋಜಿಸಬಹುದು ಈಗ ಇದರೊಂದಿಗೆ ನೀವು ಮುಂದಿನ ಮಾಡ್ಯೂಲ್ ಆಗಿರುವ ಪರಿಹಾರದ ಹಂತಕ್ಕೆ ಹೋಗಬಹುದು ನೀವು ಪರಿಹರಿಸಿದ ನಂತರ ನೀವು ಯಾವಾಗಲೂ ಹಿಂತಿರುಗಿ ಇಲ್ಲಿ ಪರಿಶೀಲಿಸಿ ಮತ್ತು ಸಂಘರ್ಷವನ್ನು ಪರಿಹರಿಸಲಾಗಿದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಿ ಮತ್ತು ಅದು ನಮಗೆ ವಿಶ್ಲೇಷಣೆಯ ಹಂತವನ್ನು ಕೊನೆಗೊಳಿಸುತ್ತದೆ ಧನ್ಯವಾದಗಳು